ಪೇಟೆಂಟನ್ನು ಪಡೆಯಲು ಯಾರು ಅರ್ಜಿ ಸಲ್ಲಿಸಬಹುದು ನಾವು ಹೇಳಿದಂತೆ ಆವಿಷ್ಕಾರಕನು ಅಥವಾ ಆವಿಷ್ಕಾರವನ್ನು ರಚಿಸುವ ವ್ಯಕ್ತಿ ಪೇಟೆಂಟ್ಗೆ ಅರ್ಜಿ ಸಲ್ಲಿಸಲು ಅರ್ಹನಾಗಿರುತ್ತಾನೆ ಈ ಕೃತ್ಯವು ನಿಜವಾದ ಮತ್ತು ಆವಿಷ್ಕಾರದ ಮೊದಲ ಆವಿಷ್ಕಾರಕ ಪದವನ್ನು ಬಳಸುತ್ತದೆ ಈಗ ಇದು ಅರ್ಜಿ ಸಲ್ಲಿಸುವವರು ಒಬ್ಬ ವ್ಯಕ್ತಿ ಅಥವಾ ಜನರ ಗುಂಪು ಆಗಿರಬಹುದು ಅಥವಾ ಇದು ಒಟ್ಟಿಗೆ ಆವಿಷ್ಕರಿಸಿದ ಜನರ ತಂಡವಾಗಿರಬಹುದು ಮತ್ತು ಬೇರೆ ಸ್ಥಳಗಳಲ್ಲಿ ಕೆಲಸ ಮಾಡುವವರು ಸಹ ಆಗಿರಬಹುದು ಆದ್ದರಿಂದ ನಾವು ನಿಜವಾದ ಮತ್ತು ಮೊದಲ ಆವಿಷ್ಕಾರಕನನ್ನು ವಿವಿಧ ಸ್ಥಳಗಳಿಂದ ಕೆಲಸ ಮಾಡುವ ಜನರ ತಂಡವಾಗಿ ನೋಡುತ್ತಿದ್ದೇವೆ ಮತ್ತು ಅವರೆಲ್ಲರನ್ನೂ ಒಟ್ಟಿಗೆ ಸಂಶೋಧಕರಾಗಿ ತೋರಿಸಲಾಗಿದೆ ಆದ್ದರಿಂದ ಅವರ ಹೆಸರುಗಳು ಪೇಟೆಂಟ್ ಅರ್ಜಿಯಲ್ಲಿ ಆವಿಷ್ಕಾರಕರಾಗಿ ಸಲ್ಲಿಸುವಲ್ಲಿ ಕಂಡುಬರುತ್ತವೆ ಈಗ ನಿಜವಾದ ಮತ್ತು ಮೊದಲ ಆವಿಷ್ಕಾರಕ ಪೇಟೆಂಟ್ಗಾಗಿ ಅರ್ಜಿ ಸಲ್ಲಿಸಬಹುದು ಪೇಟೆಂಟ್ ಅನ್ನು ನಿಯೋಜಕ ಅಥವಾ ನಿಜವಾದ ಮತ್ತು ಮೊದಲ ಆವಿಷ್ಕಾರಕರಿಂದಲೂ ಸಲ್ಲಿಸಬಹುದು ಈಗ ನಿಜವಾದ ಮತ್ತು ಮೊದಲ ಆವಿಷ್ಕಾರಕ ಆವಿಷ್ಕಾರವನ್ನು ಆವಿಷ್ಕರಿಸಿರಬಹುದು ಮತ್ತು ಅವನು ಅದನ್ನು ಇನ್ನೊಬ್ಬ ವ್ಯಕ್ತಿಗೆ ನಿಯೋಜಿಸಬಹುದು ನಿಯೋಜಕರು ಎಂದರೆ ಅವರು ಆವಿಷ್ಕಾರವನ್ನು ತೆಗೆದುಕೊಂಡು ಪೇಟೆಂಟ್ ಕಚೇರಿಯಲ್ಲಿ ಆವಿಷ್ಕಾರಕ್ಕೆ ಸಂಬಂಧಿಸಿದ ಅರ್ಜಿಯನ್ನು ಸಲ್ಲಿಸುತ್ತಾರೆ ಹೆಚ್ಚಿನ ಸಂದರ್ಭಗಳಲ್ಲಿ ಸಂಸ್ಥೆಯಲ್ಲಿ ಅಥವಾ ಕಂಪನಿಯಲ್ಲಿ ಕೆಲಸ ಮಾಡುವ ಅಥವಾ ಸಂಶೋಧನಾ ಸಂಸ್ಥೆಯ ನೌಕರರು ಆವಿಷ್ಕಾರದ ಹಕ್ಕನ್ನು ಹೊಂದಿರುವುದಿಲ್ಲ ಅವರ ಉದ್ಯೋಗದ ನಿಯಮಗಳ ಪ್ರಕಾರ ಆವಿಷ್ಕಾರವು ಅವರಿಗೆ ಉದ್ಯೋಗ ನೀಡುವ ಸಂಸ್ಥೆಯ ಒಡೆತನದಲ್ಲಿದೆ ಎಂದು ಹೇಳುತ್ತದೆ ಆದ್ದರಿಂದ ಉದ್ಯೋಗಿಯು ಆವಿಷ್ಕಾರದೊಂದಿಗೆ ಬಂದಾಗ ನೌಕರರು ಅಂಕಿಅಂಶಗಳನ್ನು ಆವಿಷ್ಕಾರಕರ ಹೆಸರಿನಲ್ಲಿ ಹೆಸರಿಸುತ್ತಾರೆ ಆದರೆ ಅರ್ಜಿದಾರನು ಕಂಪನಿಯಾಗಿರುತ್ತದೆ ಅಂದರೆ ಕಂಪನಿ ಅಥವಾ ಸಂಸ್ಥೆ ಕೆಲಸ ಮಾಡುವ ಸ್ಥಳವಾಗಿರುತ್ತದೆ ಆದ್ದರಿಂದ ಪೇಟೆಂಟ್ಗಳಿಗೆ ಸಂಬಂಧಿಸಿದಂತೆ ಎರಡು ಹಕ್ಕುಗಳನ್ನು ನೋಡುತ್ತೀರಿ ಮೊದಲನೆಯದ್ದು ಸಂಸ್ಥೆಗಾಗಿ ಕೆಲಸ ಮಾಡುವ ನೌಕರರು ಅವರು ಆವಿಷ್ಕಾರಕರಾಗಿರುತ್ತಾರೆ ಎರಡನೆಯದು ಕೆಲಸ ನೀಡಿದ ಸಂಸ್ಥೆ ಸಂಸ್ಥೆಯು ಅರ್ಜಿದಾರನಾಗಿರುತ್ತದೆ ಮತ್ತು ಪೇಟೆಂಟ್ ಹಕ್ಕನ್ನು ಪಡೆಯುತ್ತದೆ ಸಂಸ್ಥೆಯು ಪೇಟೆಂಟನ್ನು ಪಡೆಯಲು ತಗಲುವ ವೆಚ್ಚವನ್ನು ಬರಿಸುತ್ತದೆ ಮತ್ತು ನವೀಕರಣದ ಶುಲ್ಕವನ್ನು ನೀಡಿ ಪೇಟೆಂಟನ್ನು ನವೀಕರಣಗೊಳಿಸುತ್ತದೆ ಈಗ ಒಂದು ವೇಳೆ ಆವಿಷ್ಕಾರಕ ಸ್ವತಃ ಅರ್ಜಿದಾರನಾಗಿದ್ದರೆ ಯಾವುದೇ ನಿಯೋಜಕ ಇರುವುದಿಲ್ಲ ಏಕೆಂದರೆ ಆವಿಷ್ಕಾರಕನು ಸ್ವತಃ ಅರ್ಜಿದಾರ ನಾಗಿರುತ್ತಾನೆ ಆವಿಷ್ಕಾರಕರು ಅರ್ಜಿದಾರರಲ್ಲದ ಸಂದರ್ಭಗಳಲ್ಲಿ ನಿಯೋಜನೆಯ ಅವಶ್ಯಕತೆಯಿದೆ ಈಗ ನಿಯೋಜನೆಯು ನೀವು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬರಿಗೆ ಕಾನೂನುಬದ್ಧವಾಗಿ ಆವಿಷ್ಕಾರವನ್ನು ವರ್ಗಾಯಿಸಿರುತ್ತೀರಿ ಮತ್ತು ಆವಿಷ್ಕಾರದ ಮಾಲೀಕತ್ವವನ್ನು ಇನ್ನೊಬ್ಬ ವ್ಯಕ್ತಿಗೆ ವರ್ಗಾಯಿಸಲಾಗುತ್ತದೆ ಅಂದರೆ ಉದ್ಯೋಗಿಗಳು ಸಾಮಾನ್ಯವಾಗಿ ಅವರ ಉದ್ಯೋಗದ ನಿಯಮಗಳ ಪ್ರಕಾರ ತಮ್ಮ ಉದ್ಯೋಗದ ಸಮಯದಲ್ಲಿ ಮಾಡುವ ಯಾವುದೇ ಆವಿಷ್ಕಾರವನ್ನು ಉದ್ಯೋಗದಾತರಿಗೆ ನಿಯೋಜಿಸಲಾಗುವುದು ಎಂದು ಹೇಳಲಾಗುತ್ತದೆ ಆದ್ದರಿಂದ ಒಂದು ನಿಯೋಜನೆಯು ಉದ್ಯೋಗ ಒಪ್ಪಂದದ ಮೂಲಕ ಆಗಿರಬಹುದು ಅಥವಾ ಅವು ನಿಯೋಜನೆಯ ನಿರ್ದಿಷ್ಟ ದಾಖಲೆಯಾಗಿರಬಹುದು ಆದ್ದರಿಂದ ಇದನ್ನು ಕಾನೂನಿನಲ್ಲಿ ಹಕ್ಕಿನ ಪುರಾವೆ ಎಂದು ಕರೆಯಲಾಗುತ್ತದೆ ನೀವು ಅರ್ಜಿದಾರರಾಗಬೇಕಾದರೆ ನೀವು ಅರ್ಜಿದಾರರ ಸ್ಥಿತಿಯನ್ನು ಯಾವ ಪುರಾವೆಗಳಿಂದ ಹೇಳಿಕೊಳ್ಳುತ್ತೀರಿ ಎಂಬುದನ್ನು ನೀವು ಪ್ರದರ್ಶಿಸಬೇಕಾಗುತ್ತದೆ ಮತ್ತು ನೀವು ಸಂಶೋಧಕರಾಗಿದ್ದರೆ ಹಕ್ಕಿನ ಪುರಾವೆ ಅಗತ್ಯವಿಲ್ಲ ಏಕೆಂದರೆ ಆವಿಷ್ಕಾರಕ ಸ್ವತಃ ಆವಿಷ್ಕಾರದೊಂದಿಗೆ ಬಂದಿರುತ್ತಾರೆ ನೀವು ಆವಿಷ್ಕಾರಕರಲ್ಲದಿದ್ದರೆ ನಿಮಗೆ ಸರಿಯಾದ ಪುರಾವೆ ಬೇಕು ಆದ್ದರಿಂದ ಹಕ್ಕಿನ ಪುರಾವೆ ಒಂದು ನಿಯೋಜನೆಯ ಪತ್ರವಾಗಬಹುದು ಇದರಲ್ಲಿ ಆವಿಷ್ಕಾರಕನು ಆವಿಷ್ಕಾರವನ್ನು ನಿಯೋಜಕನಿಗೆ ನಿಯೋಜಿಸುತ್ತಾನೆ ಆದ್ದರಿಂದ ಅರ್ಜಿದಾರನು ನಿಜವಾದ ಅಥವಾ ಮೊದಲ ಆವಿಷ್ಕಾರಕನಾಗಿರಬಹುದು ಅಥವಾ ಅದು ನಿಯೋಜಕನಾಗಿರಬಹುದು ಅಥವಾ ಇದು ನಿಜವಾದ ಮತ್ತು ಮೊದಲ ಆವಿಷ್ಕಾರಕ ಅಥವಾ ನಿಯೋಜಕನ ಕಾನೂನು ಪ್ರತಿನಿಧಿಯಾಗಿರಬಹುದು ಆದ್ದರಿಂದ ಮೊದಲು ನೀವು ನಿಜವಾದ ಮತ್ತು ಮೊದಲ ಆವಿಷ್ಕಾರಕನನ್ನು ಹೊಂದಿದ್ದರೆ ನೀವು ಪೇಟೆಂಟ್ಗಾಗಿ ಅರ್ಜಿ ಸಲ್ಲಿಸಬಹುದು ಮತ್ತು ಒಂದು ವೇಳೆ ನಿಜವಾದ ಅಥವಾ ಮೊದಲ ಆವಿಷ್ಕಾರಕನು ಅರ್ಜಿದಾರನಲ್ಲದಿದ್ದರೆ ಆವಿಷ್ಕಾರವನ್ನು ನಿಗದಿಪಡಿಸಿದ ವ್ಯಕ್ತಿ ಅರ್ಜಿದಾರನಾಗುತ್ತಾನೆ ನಂತರ ನಿಮಗೆ ಮೂರನೇ ವರ್ಗವಿದೆ ಯಾವುದೇ ಮರಣ ಹೊಂದಿದ ವ್ಯಕ್ತಿಯ ಕಾನೂನು ಪ್ರತಿನಿಧಿ ಯಾವುದೇ ಸತ್ತ ವ್ಯಕ್ತಿ ಅಥವಾ ಯಾರು ನಿಜವಾದ ಮತ್ತು ಮೊದಲ ಆವಿಷ್ಕಾರಕ ಅಥವಾ ನಿಯೋಜಕರ ಕಾನೂನು ಪ್ರತಿನಿಧಿ ಎಂಬ ಈ ಮೂರು ವಿಭಾಗಗಳಲ್ಲಿ ಅರ್ಜಿ ಸಲ್ಲಿಸಬಹುದು ಅಂದರೆ ಒಬ್ಬ ವ್ಯಕ್ತಿಯು ಯಾವ ಸಾಮರ್ಥ್ಯದಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಪೇಟೆಂಟ್ಗಳನ್ನು ಸಲ್ಲಿಸಲು ಮತ್ತು ವಿಚಾರಣೆ ನಡೆಸಲು ನಿಮಗೆ ಪೇಟೆಂಟ್ ಪ್ರತಿನಿಧಿ ಎಂಬ ತಜ್ಞರ ಅಗತ್ಯವಿರುತ್ತದೆ ಪೇಟೆಂಟ್ ಪ್ರತಿನಿಧಿ ಎಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಪದವಿ ಪಡೆದವರು ಮತ್ತು ಕೇಂದ್ರ ಸರ್ಕಾರ ನಡೆಸಿದ ಪೇಟೆಂಟ್ ಪ್ರತಿನಿಧಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಜನರು ಅಥವಾ ಪೇಟೆಂಟ್ ಕಾನೂನಿನಲ್ಲಿ ಪ್ರಾವೀಣ್ಯತೆಯನು ಹೊಂದಿದ ಮತ್ತು ಪರೀಕ್ಷೆಯಲಿ ತೇರ್ಗಡೆಯಾದ ಜನರು ಪೇಟೆಂಟ್ ಕಚೇರಿಯ ಮುಂದೆ ಪೇಟೆಂಟ್ಗಳ ಕರಡನ್ನು ಅಥವಾ ಅರ್ಜಿಯನ್ನು ಸಲ್ಲಿಸಬಹುದು ಎಂಬುದನ್ನು ಇದು ಖಾತ್ರಿಗೊಳಿಸುತ್ತದೆ ಆದ್ದರಿಂದ ಪೇಟೆಂಟ್ಗಳ ಕರಡು ಬರಹ ಸಲ್ಲಿಸಲು ಮತ್ತು ಪೇಟೆಂಟ್ ಕಚೇರಿ ಎತ್ತಿದ ಆಕ್ಷೇಪಣೆಗಳಿಗೆ ಅರ್ಜಿದಾರನು ಉತ್ತರಿಸಲು ನಿಮಗೆ ಪೇಟೆಂಟ್ ಪ್ರತಿನಿಧಿ ಬೇಕಾಗುತ್ತದೆ ಮತ್ತು ಅವರು ನೋಂದಾಯಿತ ಪೇಟೆಂಟ್ ಪ್ರತಿನಿಧಿ ಆಗಿರಬೇಕು ಮತ್ತು ಪೇಟೆಂಟ್ ಕಚೇರಿಯು ಪೇಟೆಂಟ್ ಪ್ರತಿನಿಧಿಗಳನ್ನು ಹೊಂದಿರುತ್ತದೆ ಮತ್ತು ಪ್ರತಿನಿಧಿಗಳು ಪೇಟೆಂಟ್ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ್ದ ಮತ್ತು ನೋಂದಣಿಯನ್ನು ನವೀಕರಿಸಿದ ಜನರಾಗಿರುತ್ತಾರೆ ಈ ಹುದ್ದೆಯನ್ನು ಪೇಟೆಂಟ್ ಕಚೇರಿಯಲ್ಲಿ ಇಡಲಾಗಿದೆ ಆದ್ದರಿಂದ ಆವಿಷ್ಕಾರಕನು ಪೇಟೆಂಟ್ ಕಚೇರಿಯೊಂದಿಗೆ ನೇರವಾಗಿ ವ್ಯವಹರಿಸಲು ಸಾಧ್ಯವಿಲ್ಲ ಆದರೆ ನೀವು ಅರ್ಜಿದಾರರಾಗಿ ನೇರವಾಗಿ ಪೇಟೆಂಟ್ ಕಚೇರಿಯೊಂದಿಗೆ ವ್ಯವಹರಿಸಬಹುದು ಆದ್ಯತೆಯ ಮಾರ್ಗವೆಂದರೆ ಪೇಟೆಂಟ್ ಪ್ರತಿನಿಧಿಯ ಮೂಲಕವಾಗಿರುತ್ತದೆ ನಿಮ್ಮನ್ನು ಪೇಟೆಂಟ್ ಪ್ರತಿನಿಧಿಯೊಂದಿಗೆ ತೊಡಗಿಸಿಕೊಳ್ಳಲು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಮತ್ತು ನಿಮ್ಮನ್ನು ಪ್ರತಿನಿಧಿಸಲು ಪೇಟೆಂಟ್ ಪ್ರತಿನಿಧಿಗೆ ಅಧಿಕಾರ ನೀಡುವ ನಿರ್ದಿಷ್ಟ ನಮೂನೆ ಇರುತ್ತದೆ ಹಾಗೂ ನೀವು ನ್ಯಾಯಾಲಯದ ಮುಂದೆ ಪ್ರಕರಣವನ್ನು ಸಲ್ಲಿಸಬೇಕಾದರೆ ನೀವು ವಕೀಲರನ್ನು ನೇಮಿಸಿಕೊಳ್ಳಬೇಕು ಅದನ್ನು ನೀವು ವಕಾಲತ್ ಅರ್ಜಿ ಸಲ್ಲಿಸುವ ಮೂಲಕ ಮಾಡಬೇಕಾಗುತ್ತದೆ ಅಂತೆಯೇ ಇಲ್ಲಿ ನೀವು ಅದನ್ನು ನೀಡಬೇಕಾದರೆ ನೀವು ಅವರಿಗೆ ವಕೀಲರ ಅಧಿಕಾರವನ್ನು ನೀಡಬಹುದು ಅಥವಾ ನೀವು ಪೇಟೆಂಟ್ ಏಜೆಂಟರೊಂದಿಗೆ ತೊಡಗಿಸಿಕೊಳ್ಳಲು ನೀವು ಫಾರ್ಮ್ 26 ಅನ್ನು ಬಳಸಬಹುದು ಆದ್ದರಿಂದ ಪೇಟೆಂಟ್ ಏಜೆಂಟರು ಆವಿಷ್ಕಾರಕ ಅಥವಾ ಅರ್ಜಿದಾರ ಮತ್ತು ಪೇಟೆಂಟ್ ಕಚೇರಿಯ ನಡುವಿನ ಸಂಪರ್ಕದ ಕೇಂದ್ರವಾಗಿರುತ್ತಾರೆ ಈಗ ನೀವು ಸಹ ಒಂದು ನಿಬಂಧನೆಯನ್ನು ಹೊಂದಿದ್ದೀರಿ ಅಲ್ಲಿ ನೀವು ಆವಿಷ್ಕಾರವನ್ನು ಯಾರು ಹೊಂದಿದ್ದೀರಿ ಎಂಬುದರ ಹೊರತಾಗಿಯೂ ನೀವು ಆವಿಷ್ಕಾರಕನನ್ನು ನಮೂದಿಸಬೇಕಾಗುತ್ತದೆ ಆದ್ದರಿಂದ ಈ ನಿಬಂಧನೆಯು ಆವಿಷ್ಕಾರಕನ ಸಾಮರ್ಥ್ಯ ಮತ್ತು ಅರ್ಜಿದಾರರ ಸಾಮರ್ಥ್ಯದ ನಡುವಿನ ವ್ಯತ್ಯಾಸವನ್ನು ಹೊರತರುತ್ತದೆ ಆವಿಷ್ಕಾರದ ಮಾಲೀಕತ್ವವನ್ನು ಹೊಂದಲಿ ಅಥವಾ ಹೊಂದದೇ ಇರಲಿ ಆವಿಷ್ಕಾರಕರಾಗಿ ನಿಮಗೆ ಸೂಚಿಸಿಕೊಳ್ಳುವ ಹಕ್ಕಿದೆ ಸಂಶೋಧಕನಾಗಿ ಉಲ್ಲೇಖಿಸಿಕೊಳ್ಳುವ ಹಕ್ಕು ನಿಮಗೆ ಇದೆ ಉದಾಹರಣೆಗೆ ಒಂದು ಸಂಸ್ಥೆಯ ಉದ್ಯೋಗಿಯೊಬ್ಬರು ಆವಿಷ್ಕಾರದೊಂದಿಗೆ ಹೊರಬಂದರೆ ಆ ಆವಿಷ್ಕಾರವನ್ನು ಕಂಪನಿಗೆ ಅಥವಾ ಉದ್ಯೋಗದಾತರಿಗೆ ನಿಯೋಜಿಸಲಾಗುತ್ತದೆ ಮತ್ತು ಉದ್ಯೋಗದಾತನು ಅರ್ಜಿದಾರನಾಗುತ್ತಾನೆ ಮತ್ತು ಪೇಟೆಂಟ್ ಅನ್ನು ಸಲ್ಲಿಸುತ್ತಾನೆ ಅದರ ಅನುದಾನವನ್ನು ಪಡೆಯುತ್ತಾನೆ ಮತ್ತು ಈಗ ಆವಿಷ್ಕಾರದಿಂದ ಹೊರಬರುವ ಪ್ರತಿಯೊಂದು ವಾಣಿಜ್ಯ ಲಾಭವನ್ನು ಉದ್ಯೋಗದಾತನು ಆನಂದಿಸುತ್ತಾನೆ ಉದ್ಯೋಗಿಗೆ ಪಾಲನ್ನು ನೀಡಲಾಗುವುದಿಲ್ಲ ಏಕೆಂದರೆ ನೌಕರನು ಮಾಡಿದ ಕೆಲಸಕ್ಕೆ ನೌಕರನಿಗೆ ಈಗಾಗಲೇ ಸಂಬಳ ರೂಪದಲ್ಲಿ ಹಣವನ್ನು ನೀಡಲಾಗಿರುತ್ತದೆ ಆದ್ದರಿಂದ ಉದ್ಯೋಗದ ನಿಯಮಗಳು ಈಗಾಗಲೇ ಈ ಆವಿಷ್ಕಾರಕ್ಕೆ ಬರುವ ಸಂಭಾವನೆಯನ್ನು ಒಳಗೊಂಡಿರುತ್ತದೆ ಈಗ ಈ ಆವಿಷ್ಕಾರದಿಂದ ಉದ್ಯೋಗದಾತನು ಗಳಿಸುವ ಲಾಭಗಳ ಹೊರತಾಗಿಯೂ ಮತ್ತು ಆವಿಷ್ಕಾರದಿಂದ ಬರುವ ಪ್ರತಿಯೊಂದು ಪ್ರಯೋಜನವನ್ನು ಕೇವಲ ಉದ್ಯೋಗದಾತನು ಅನುಭವಿಸುತ್ತಾನೆ ಮತ್ತು ಲಾಭದ ಅಂಶವನ್ನು ಲೆಕ್ಕಿಸದೆ ಉದ್ಯೋಗದಾತನು ಇನ್ನೂ ಉದ್ಯೋಗಿಯನ್ನು ಆವಿಷ್ಕಾರಕನಾಗಿ ತೋರಿಸಬೇಕಾಗುತ್ತದೆ ಆದ್ದರಿಂದ ಆವಿಷ್ಕಾರಕ ಎಂದು ಉಲ್ಲೇಖಿಸುವ ಹಕ್ಕು ಆವಿಷ್ಕಾರದೊಂದಿಗೆ ಬಂದ ವ್ಯಕ್ತಿಯು ಆನಂದಿಸುವ ಹಕ್ಕು ಪಡೆಯುತ್ತಾನೆ ಆದ್ದರಿಂದ ಒಬ್ಬ ವ್ಯಕ್ತಿಯನ್ನು ಆವಿಷ್ಕಾರಕ ಎಂದು ನಮೂದಿಸುವ ಹಕ್ಕಿನಿಂದ ಯಾರೂ ನಿರಾಕರಿಸಲಾಗುವುದಿಲ್ಲ ಆದರೆ ನೀವು ಆವಿಷ್ಕಾರಕ ಎಂದು ನಮೂದಿಸುವ ಹಕ್ಕನ್ನು ಹೊಂದಿರುವುದರಿಂದ ನೀವು ಆವಿಷ್ಕಾರವನ್ನು ಹೊಂದಿದ್ದೀರಿ ಎಂದರ್ಥವಲ್ಲ ಆದ್ದರಿಂದ ಆವಿಷ್ಕಾರದಲ್ಲಿ ಎಲ್ಲೆಲ್ಲಿ ಆವಿಷ್ಕಾರಕನು ಹಕ್ಕನ್ನು ನಿಗದಿಪಡಿಸುತ್ತಾರೂ ಅಥವಾ ನಿಯೋಜಿಸುತ್ತಾರೂ ಆವಿಷ್ಕಾರಕನಿಗೆ ಆವಿಷ್ಕಾರಕ ಎಂದು ನಮೂದಿಸುವ ಹಕ್ಕು ಇರುತ್ತದೆ ಆದ್ದರಿಂದ ಇದು ಲೇಖಕರ ನೈತಿಕ ಹಕ್ಕನ್ನು ಹೋಲುತ್ತದೆ ಲೇಖಕರು ಪುಸ್ತಕವನ್ನು ನಿಯೋಜಿಸಿರಬಹುದು ಕೃತಿಸ್ವಾಮ್ಯದ ಕೆಲಸವನ್ನು ಪ್ರಕಾಶಕರಿಗೆ ನೀಡಬಹುದು ಮತ್ತು ಪ್ರಕಾಶಕರು ಪುಸ್ತಕವನ್ನು ಹೊಂದಿರಬಹುದು ಅದರ ಬಹು ಪ್ರತಿಗಳನ್ನು ಮಾಡುವ ಹಕ್ಕನ್ನು ಹೊಂದಿರಬಹುದು ಮತ್ತು ಕೃತಿಸ್ವಾಮ್ಯವು ಪ್ರಕಾಶಕರ ಹೆಸರಿನಲ್ಲಿರಬಹುದು ಮತ್ತು ನಿಯೋಜನೆ ಸಹ ಇದ್ದರೂ ಮಾಲೀಕತ್ವವನ್ನು ಲೆಕ್ಕಿಸದೆ ಕೃತಿಯ ಲೇಖಕ ಎಂದು ಉಲ್ಲೇಖಿಸಲು ಲೇಖಕರಿಗೆ ಹಕ್ಕಿದೆ ಆದ್ದರಿಂದ ಇದನ್ನು ಲೇಖಕರ ನೈತಿಕ ಹಕ್ಕು ಎಂದು ಕರೆಯಲಾಗುತ್ತದೆ ಆದ್ದರಿಂದ ಅದೇ ರೀತಿ ಆವಿಷ್ಕಾರಗಳಿಗೆ ಸಂಬಂಧಿಸಿದಂತೆ ಆವಿಷ್ಕಾರಕನು ತನ್ನನ್ನು ಆವಿಷ್ಕಾರಕ ಎಂದು ನಮೂದಿಸುವ ಹಕ್ಕಿದೆ